ನಮಸ್ಕಾರ ಕಳೆದ ಉಪನ್ಯಾಸನದಲ್ಲಿ ನಾವು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ನಾವು ಇಂದು ನಮ್ಮ ನಿರ್ಧಾರವನ್ನು ಮುಂದುವರಿಸುತ್ತೇವೆ ಮತ್ತು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿಯ ಬಗ್ಗೆ ಮಾತನಾಡುತ್ತೇವೆ ತದನಂತರ ನಾವು ಆದರ್ಶ ಟ್ರಾನ್ಸ್ಫಾರ್ಮರ್ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ಇಂದಿನ ಉಪನ್ಯಾಸನದ ಚರ್ಚೆಯನ್ನು ಪ್ರಾರಂಭಿಸೋಣ ನಮಗೆ ತಿಳಿದಿರುವಂತೆ ಇಂಡಕ್ಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು w12Li2 ಈಗ ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸುರುಳಿಯಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ನಿರ್ಧರಿಸಲು ನಾವು ಈ ಕೆಳಗಿನ ಸರ್ಕ್ಯೂಟ್ ಅನ್ನು ಪರಿಗಣಿಸೋಣ ಇಲ್ಲಿi1 ಮತ್ತು i2ಎಡ ಮತ್ತು ಬಲ ಸುರುಳಿಗಳಲ್ಲಿನ ವಿದ್ಯುತ್ಗಳಾಗಿವೆ v1 ಮೊದಲ ಸುರುಳಿಯಾದ್ಯಂತ ವೋಲ್ಟೇಜ್ ಮತ್ತು v2 ಎರಡನೇ ಸುರುಳಿಯಾದ್ಯಂತ ವೋಲ್ಟೇಜ್ ಆಗಿದೆ L1ಮತ್ತು L2ಮತ್ತು M ಪರಸ್ಪರ ಪ್ರಚೋದಕಗಳಾಗಿರುವುದರಿಂದ ಅವು ಇಂಡಕ್ಟನ್ಗಳನ್ನು ಹೊಂದಿವೆ ಮೊದಲು ವಿದ್ಯುತ್i1 ಮತ್ತು i2 ಆರಂಭದಲ್ಲಿ ಶೂನ್ಯ ಎಂದು ನಾವು ಭಾವಿಸೋಣ ಅಂದರೆ ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯು 0 ಕ್ಕೆ ಸಮನಾಗಿರುತ್ತದೆ i1 ಅನ್ನು 0 ರಿಂದ i1 ಗೆ ಹೆಚ್ಚಿಸಲು ಅನುಮತಿಸಲಾಗಿದೆ ಅದು ನಾವು ಪರಿಗಣಿಸುತ್ತಿರುವ ಒಂದು ಅನಿಯಂತ್ರಿತ ಮೌಲ್ಯವಾಗಿದೆ ಪ್ರಸ್ತುತ i2 0 ಅನ್ನು ನಿರ್ವಹಿಸುವಾಗ ಆ ಸಂದರ್ಭದಲ್ಲಿ ಕಾಯಿಲ್ ಒಂದರಲ್ಲಿನ ಶಕ್ತಿಯನ್ನು p1tv1i1i1L1di1dt ಮತ್ತು ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಇವರಿಂದ ನೀಡಲಾಗುತ್ತದೆ w1p1dtL10I1i1dt12L1I12 ಈಗ ಪ್ರಸ್ತುತ i2 ಅನ್ನು 0 ರಿಂದ I2 ಗೆ ಹೆಚ್ಚಿಸಲು ಅನುಮತಿಸಿದರೆ ಅದು ಮತ್ತೆ ನಾವು ಪರಿಗಣಿಸುತ್ತಿರುವ ಅನಿಯಂತ್ರಿತ ಮೌಲ್ಯವಾಗಿದೆ ಮೊದಲ ಸುರುಳಿಯಲ್ಲಿ ವಿದ್ಯುತ್ಗಳನ್ನು ಒಂದೇ ರೀತಿ ನಿರ್ವಹಿಸುವಾಗ ಆ ಸಂದರ್ಭದಲ್ಲಿ ಮೊದಲ ಸುರುಳಿಯಲ್ಲಿ ಪ್ರಚೋದಿತ ಪರಸ್ಪರ ವೋಲ್ಟೇಜ್ M12di2dt ಕಾಯಿಲ್ 2 ರಲ್ಲಿರುವಾಗ ಅದು ಶೂನ್ಯವಾಗಿರುತ್ತದೆ ಏಕೆಂದರೆ ನಾನು 1 ರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಆದ್ದರಿಂದ ನಾವು ಕಾಯಿಲ್ ಎರಡರಲ್ಲಿ ಪರಸ್ಪರ ಪ್ರೇರಿತ ವೋಲ್ಟೇಜ್ ಬಗ್ಗೆ ಮಾತನಾಡುವಾಗ di1dt ಶೂನ್ಯವಾಗಿರುತ್ತದೆ ಕಾಯಿಲ್ ಎರಡಕ್ಕಾಗಿ ನಾವು ಪರಸ್ಪರ ವೋಲ್ಟೇಜ್ ಮತ್ತು ಪರಸ್ಪರ ಪ್ರೇರಿತ ವೋಲ್ಟೇಜ್ M12di2dt ಅನ್ನು ಹೊಂದಿರುತ್ತೇವೆ ಆದ್ದರಿಂದ ವಿದ್ಯುತ್ಗಳ ಹೆಚ್ಚಳದಿಂದಾಗಿ ಸುರುಳಿಗಳಲ್ಲಿನ ಶಕ್ತಿಯನ್ನು ಇವರಿಂದ ನೀಡಲಾಗುತ್ತದೆ p2ti1M12di2dti2v2i1M12di2dti2L2di2dt ಮತ್ತು ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಇವರಿಂದ ನೀಡಲಾಗುತ್ತದೆ w2p2dtM12I10I1di2L20I2i2dtM12I1I212L2I22 ಈಗ ಆ ಸಂದರ್ಭದಲ್ಲಿ i1 ಮತ್ತು i2 ಎರಡೂ ಅವುಗಳ ಸ್ಥಿರ ಮೌಲ್ಯವನ್ನು ತಲುಪಿದಾಗ ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯನ್ನು ಪರಿಗಣಿಸಲಾಗುತ್ತದೆ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯು ww1w212L1I12M12I1I212L2I22 ಈಗ ನಾವು ಪ್ರಸ್ತುತವನ್ನು ಅವುಗಳ ಅಂತಿಮ ಮೌಲ್ಯಗಳನ್ನು ತಲುಪುವ ಕ್ರಮವನ್ನು ಹಿಮ್ಮುಖಗೊಳಿಸಿದರೆ ಇದರರ್ಥ ಮೊದಲು ನಾವು i2 ಅನ್ನು 0 ರಿಂದ I2 ಕ್ಕೆ ಹೆಚ್ಚಿಸುತ್ತೇವೆ ಮತ್ತು ನಂತರ i1 ಅನ್ನು 0 ರಿಂದ I1ಗೆ ಹೆಚ್ಚಿಸುತ್ತೇವೆ ಅಂತಹ ಸಂದರ್ಭದಲ್ಲಿ ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯನ್ನು ಹೀಗೆ ನೀಡಬಹುದು w12L1I12M21I1I212L2I22 ಈಗ ನಾವು ಅಂತಿಮ ಷರತ್ತುಗಳನ್ನು ಹೇಗೆ ತಲುಪುತ್ತೇವೆ ಎಂಬುದರ ಹೊರತಾಗಿಯೂ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯು ಒಂದೇ ಆಗಿರಬೇಕು ಆ ಸಂದರ್ಭದಲ್ಲಿ ನೀವು ಈ ಎರಡು ಸಮೀಕರಣಗಳನ್ನು ಹೋಲಿಸಿದರೆ ನೀವು MM12M21ಎಂದು ಹೇಳಬಹುದು ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯನ್ನು ನಾವು ಹೀಗೆ ಬರೆಯಬಹುದು w12L1I12MI1I212L2I22 ಈಗ ಈ ಸಮೀಕರಣವು ಎರಡೂ ಸುರುಳಿಗಳಲ್ಲಿನ ವಿದ್ಯುತ್ಗಳು ಚುಕ್ಕೆಗಳ ಟರ್ಮಿನಲ್ಗೆ ಪ್ರವೇಶಿಸುತ್ತಿವೆ ಎಂದು by ಹಿಸಿ ನಾವು ಪಡೆದುಕೊಂಡಿದ್ದೇವೆ ಅಂದರೆ ಎರಡೂ ಸುರುಳಿಯಲ್ಲಿರುವ ಪರಸ್ಪರ ವೋಲ್ಟೇಜ್ ಧನಾತ್ಮಕವಾಗಿರುತ್ತದೆ ಒಂದು ವೇಳೆ ಒಂದು ವಿದ್ಯುತ್ವು ಚುಕ್ಕೆಗಳ ಟರ್ಮಿನಲ್ಗೆ ಪ್ರವೇಶಿಸಿದರೆ ಇನ್ನೊಂದು ಚುಕ್ಕೆ ಟರ್ಮಿನಲ್ ಅನ್ನು ಬಿಟ್ಟರೆ ಪರಸ್ಪರ ವೋಲ್ಟೇಜ್ ಈಗ ಣಾತ್ಮಕವಾಗುತ್ತದೆ ಅಂತಹ ಸಂದರ್ಭದಲ್ಲಿ ಪರಸ್ಪರ ಶಕ್ತಿಯು ಸಹ ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯು ಆಗುತ್ತದೆ w12L1I12 MI1I212L2I22 ಈಗ ನಾವು I1 ಮತ್ತು I2 ಅನ್ನು ಕೆಲವು ಅನಿಯಂತ್ರಿತ ಮೌಲ್ಯಗಳನ್ನು ಪರಿಗಣಿಸಿದ್ದೇವೆ ಆದ್ದರಿಂದ ನಾವು ಸಾಮಾನ್ಯ i1 ಮತ್ತು i2 ಸಮೀಕರಣಗಳೊಂದಿಗೆ ಚಿಹ್ನೆಗಳನ್ನು ಬದಲಾಯಿಸುವಂತಹ ಯಾವುದೇ ಮೌಲ್ಯದೊಂದಿಗೆ ಬದಲಾಯಿಸಬಹುದು ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗುವ ತ್ವರಿತ ಶಕ್ತಿಯನ್ನು ಕೆಲವು ಸಾಮಾನ್ಯ ಅಭಿವ್ಯಕ್ತಿಯಿಂದ ನೀಡಬಹುದು ಮತ್ತು ಸಾಮಾನ್ಯ ಅಭಿವ್ಯಕ್ತಿ w12L1i12±Mi1i212L2i22 ಆದ್ದರಿಂದ ಈ ಪ್ಲಸ್ ಮೈನಸ್ ಕರೆಂಟ್ ಹೇಗೆ ಪ್ರವೇಶಿಸುತ್ತದೆ ಮತ್ತು ಚುಕ್ಕೆಗಳನ್ನು ಬಿಡುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಮ್ಯೂಚುವಲ್ ಪದದಲ್ಲಿ ನಾವು ಆಯ್ಕೆಮಾಡುವ ಸಕಾರಾತ್ಮಕ ಚಿಹ್ನೆ ಪರಸ್ಪರ ಪದಕ್ಕೆ ನಾವು ಆಯ್ಕೆಮಾಡುವ ಧನಾತ್ಮಕ ಚಿಹ್ನೆ ಎರಡೂ ವಿದ್ಯುತ್ಗಳು ಚುಕ್ಕೆಗಳ ಟರ್ಮಿನಲ್ಗಳನ್ನು ಪ್ರವೇಶಿಸುತ್ತವೆ ಅಥವಾ ಬಿಡುತ್ತವೆ ಇಲ್ಲದಿದ್ದರೆ ನಾವು ಋಣಾತ್ಮಕವೆಂದು ಪರಿಗಣಿಸುತ್ತೇವೆ ಈಗ ನಾವು ಪರಸ್ಪರ ಪ್ರಚೋದನೆಗೆ ಮೇಲಿನ ಮಿತಿಯನ್ನು ಸ್ಥಾಪಿಸಲು ಪ್ರಯತ್ನಿಸೋಣ ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ನಕಾರಾತ್ಮಕವಾಗಿರಲು ಸಾಧ್ಯವಿಲ್ಲ ಎಂದು ನಮಗೆ ತಿಳಿದಿರುವ ಕಾರಣ ನಾವು ಪ್ರಕೃತಿಯಲ್ಲಿ ನಿಷ್ಕ್ರಿಯವಾಗಿರುವ ಸರ್ಕ್ಯೂಟ್ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನಾವು ಅನುಕೂಲಕರವಾಗಿ ಹೇಳಬಹುದು 12L1i12 Mi1i212L2i22≥0 ಈಗ ನಾವು ಅಭಿವ್ಯಕ್ತಿಯಲ್ಲಿ ಎರಡು ಚದರ ಪದಗಳನ್ನು ಹೊಂದಿದ್ದೇವೆ ಹಾಗಾದರೆ ಏನು ಮಾಡುತ್ತದೆ ನಾವು ಮೊದಲು ಸಂಪೂರ್ಣ ಚೌಕವನ್ನು ರಚಿಸುತ್ತೇವೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ನಾವು ಮೂಲತಃ ಅಭಿವ್ಯಕ್ತಿಯಲ್ಲಿ i1i2L1L2 ಅನ್ನು ಸೇರಿಸುತ್ತೇವೆ ಮತ್ತು ಕಳೆಯುತ್ತೇವೆ ಆದ್ದರಿಂದ ನೀವು ಸೇರಿಸಿದಾಗ ಮತ್ತು i1i2L1L2ಅನ್ನು ಕಳೆಯುವಾಗ ಮೇಲಿನ ಸಮೀಕರಣವನ್ನು ನೀವು ಸರಳೀಕರಿಸಬಹುದು 12i1L1 i2L22i1i2L1L2 M≥0 ಈಗ ಇದು ಚದರ ಪದವಾಗಿರುವುದರಿಂದ ಇದು ಎಂದಿಗೂ ಋಣಾತ್ಮಕವಾಗಿರಲು ಸಾಧ್ಯವಿಲ್ಲ ಅದು ಶೂನ್ಯವಾಗಿರುತ್ತದೆ ಆದ್ದರಿಂದ ನಾವು ಮಾನದಂಡಗಳ ನವೀಕರಿಸಿದ ಸ್ಥಿರವನ್ನು ಹೊಂದಬಹುದು L1L2 M≥0⇒M≤L1L2 ಆದ್ದರಿಂದ ನಾವು ಈಗ ನವೀಕರಿಸಿದ ಮಾನದಂಡಗಳನ್ನು ಪಡೆಯುತ್ತೇವೆ ಆದ್ದರಿಂದ ನೀವು ಸರಳೀಕರಿಸಿದರೆ ನಿಮಗೆ M≤L1L2 ಸಿಗುತ್ತದೆ ಆದ್ದರಿಂದ ಇದರರ್ಥ ಸುರುಳಿಯ ಸ್ವಯಂ ಪ್ರಚೋದನೆಗಳ ಜ್ಯಾಮಿತೀಯ ಸರಾಸರಿಗಿಂತ ಪರಸ್ಪರ ಪ್ರಚೋದನೆಯು ಹೆಚ್ಚಿರಬಾರದು ಈಗ ಈ ಸ್ಥಿತಿಯನ್ನು ನಾವು ಸಮಾನತೆಯ ಸ್ಥಿರವಾಗಿ ಪರಿವರ್ತಿಸಬಹುದು ನೀವು ಇದನ್ನು ಸಮಾನತೆಗೆ ಪರಿವರ್ತಿಸಿದಾಗ ನಾವು ಕೆಲವು ಸ್ಥಿರ k ನೊಂದಿಗೆ ಗುಣಿಸೋಣ ನಾವು MkL1L2ಅನ್ನು ಬರೆಯಬಹುದು ಈ k ಅನ್ನು ಜೋಡಣೆಯ ಗುಣಾಂಕ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಜೋಡಣೆಯ ಗುಣಾಂಕವು ಎರಡು ಸುರುಳಿಗಳ ನಡುವಿನ ಕಾಂತೀಯ ಜೋಡಣೆಯ ಅಳತೆಯಾಗಿದೆ K ನ ಮೌಲ್ಯವು 0≤k≤1 ಆಗಿರುತ್ತದೆ k 1 ಆಗಿದ್ದರೆ ಸರ್ಕ್ಯೂಟ್ ಸಂಪೂರ್ಣವಾಗಿ ಜೋಡಿಸಲ್ಪಟ್ಟಿದೆ ಎಂದು ನಾವು ಹೇಳುತ್ತೇವೆ k 0 5 ಕ್ಕಿಂತ ಕಡಿಮೆಯಿದ್ದರೆ ಸರ್ಕ್ಯೂಟ್ ಸಡಿಲವಾಗಿ ಜೋಡಿಸಲ್ಪಟ್ಟಿದೆ ಮತ್ತು k 0 5 ಕ್ಕಿಂತ ಹೆಚ್ಚಿದ್ದರೆ ನಾವು ಅದನ್ನು ಬಲವಾಗಿ ಜೋಡಿಸುತ್ತೇವೆ ಎಂದು ಹೇಳುತ್ತೇವೆ ಕಪಲ್ಡ್ ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯ ಬಗ್ಗೆ ನಾವು ಚರ್ಚಿಸಿದ್ದನ್ನು ಅರ್ಥಮಾಡಿಕೊಳ್ಳಲು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ v60cos 4t30 V ವೇಳೆ ನಾವು ಒಂದೆರಡು ಇಂಡಕ್ಟನ್ಸ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು t 1s ನಲ್ಲಿ ಕಂಡು ಹಿಡಿಯಬೇಕು ಈಗ ನೀವು ಈ ಸರ್ಕ್ಯೂಟ್ ಅನ್ನು ನೋಡಿದರೆL1 L2ಅನ್ನು 5 ಮತ್ತು 4 ಹೆನ್ರಿ ಎಂದು ನೀಡಲಾಗುತ್ತದೆ ಆದ್ದರಿಂದ k ಆಗುತ್ತದೆ kML1L22 56 ಆದ್ದರಿಂದ k 0 56 ಆಗಿರುವುದರಿಂದ ಸರ್ಕ್ಯೂಟ್ ಅನ್ನು ಬಿಗಿಯಾಗಿ ಜೋಡಿಸಲಾಗಿದೆ ಎಂದು ನಾವು ಹೇಳುತ್ತೇವೆ k 0 5 ಕ್ಕಿಂತ ಕಡಿಮೆಯಿದ್ದರೆ ಅದು ಸಡಿಲವಾಗಿ ಜೋಡಿಸಲ್ಪಟ್ಟಿದೆ ಎಂದು ನಾವು ಹೇಳುತ್ತೇವೆ ಮತ್ತು k ಒಂದಕ್ಕೆ ಸಮನಾಗಿದ್ದರೆ ಸರ್ಕ್ಯೂಟ್ ಸಂಪೂರ್ಣವಾಗಿ ಜೋಡಿಸಲ್ಪಟ್ಟಿದೆ ಎಂದು ಹೇಳುತ್ತೇವೆ ಈಗ ಮುಂದಿನ ಕಾರ್ಯವೆಂದರೆ ಸಂಗ್ರಹವಾಗಿರುವ ಶಕ್ತಿಯನ್ನು ಕಂಡುಹಿಡಿಯಲು ನಾವು ವಿದ್ಯುತ್ ಮೌಲ್ಯವನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಅದಕ್ಕಾಗಿ ನಾವು ಏನು ಮಾಡಬೇಕು ನಾವು ಮೊದಲು ಸರ್ಕ್ಯೂಟ್ಗೆ ಸಮಾನವಾದ ಆವರ್ತನ ಡೊಮೇನ್ ಅನ್ನು ಪಡೆಯಬೇಕಾಗಿದೆ ಆದ್ದರಿಂದ ನೀವು ಆವರ್ತನ ಡೊಮೇನ್ ಸಮಾನವಾಗಿ ಪರಿವರ್ತಿಸಿದಾಗ 60cos 4t30 ⇒60∠30°ω4rads 5HjωL1j20 2 5HjωMj10 4HjωL2j16 116F1jωC j4 ನೀವು ಆ ಎಲ್ಲಾ ಮೌಲ್ಯಗಳನ್ನು ಸರ್ಕ್ಯೂಟ್ನಲ್ಲಿ ಇರಿಸಿದರೆ ನೀವು ಸರ್ಕ್ಯೂಟ್ ಅನ್ನು ಆವರ್ತನ ಡೊಮೇನ್ನಲ್ಲಿ ಪಡೆಯುತ್ತೀರಿ ಪ್ರಸ್ತುತ I1 ಸರ್ಕ್ಯೂಟ್ನ ಎಡ ಭಾಗದಲ್ಲಿ ಹರಿಯುತ್ತಿದೆ ಮತ್ತು I2 ಸರ್ಕ್ಯೂಟ್ನ ಬಲಭಾಗದಲ್ಲಿ ಹರಿಯುತ್ತಿದೆ ಎಂದು ಊಹಿಸೋಣ ಈ ಎರಡು ವಿದ್ಯುತ್ಗಳನ್ನು ನೀವು ನೋಡಿದರೆ ಎರಡೂ ಚುಕ್ಕೆ ಒಳಗೆ ಹೋಗುತ್ತವೆ ಅಂದರೆ ಪರಸ್ಪರ ವೋಲ್ಟೇಜ್ ಧನಾತ್ಮಕವಾಗಿರುತ್ತದೆ ಜಾಲರಿ 1 ಗಾಗಿ 10j20I1j10I260∠30° ಜಾಲರಿ 2 ಗಾಗಿ j4j16I2j10I10⇒I1 1 2I2 ಮೇಲಿನ ಲೂಪ್ ಅನ್ನು ಮೊದಲ ಲೂಪ್ನಲ್ಲಿ ಬದಲಿಸುವುದು 12 j14I260∠30°⇒I23 6° ಮತ್ತು I1 1 4°A ಮುಂದಿನ ಕಾರ್ಯವೆಂದರೆ ನಾವು ಈಗ ಸಮಯದ ಡೊಮೇನ್ಗೆ ಪಡೆದ ವಿದ್ಯುತ್ ಮೌಲ್ಯಗಳನ್ನು ಪರಿವರ್ತಿಸುತ್ತೇವೆ ಆದ್ದರಿಂದ i13 4 i23 254cos 4t160 6 ಈಗ ನಾವು t 1 s ಸಮಯದಲ್ಲಿ ಶಕ್ತಿಯ ಮೌಲ್ಯವನ್ನು ಕಂಡುಹಿಡಿಯಬೇಕು ಮೌಲ್ಯ 4t 4rad 229 284A ಕಪಲ್ಡ್ ಇಂಡಕ್ಟರ್ಗಳಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯು w12L1i12Mi1i212L2i2220 73J ಈಗ ಆದರ್ಶ ಟ್ರಾನ್ಸ್ಫಾರ್ಮರ್ ಎಂಬ ಇನ್ನೊಂದು ವಿಷಯದ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸೋಣ ಈಗ ಆದರ್ಶ ಟ್ರಾನ್ಸ್ಫಾರ್ಮರ್ ಎಂದರೇನು ಆದರ್ಶ ಟ್ರಾನ್ಸ್ಫಾರ್ಮರ್ ಪರಿಪೂರ್ಣ ಜೋಡಣೆಯನ್ನು ಹೊಂದಿದೆ ಇದರರ್ಥ ನೀವು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ ಹೊಂದಿದ್ದರೆ ಮತ್ತು ನೀವು ಒಂದಕ್ಕೆ ಸಮನಾಗಿರುವ ಜೋಡಣೆಯ ಗುಣಾಂಕವನ್ನು ಹೊಂದಿದ್ದರೆ ಇದರರ್ಥ ಪರಿಪೂರ್ಣ ಜೋಡಣೆಯನ್ನು ಹೊಂದಿರುವ ಸರ್ಕ್ಯೂಟ್ ಆದರ್ಶ ಟ್ರಾನ್ಸ್ಫಾರ್ಮರ್ ಆಗಿರುತ್ತದೆ ಇದು ಎರಡು ಅಥವಾ ಹೆಚ್ಚಿನ ಸುರುಳಿಗಳನ್ನು ಒಳಗೊಂಡಿರುತ್ತದೆ ಹೆಚ್ಚಿನ ಪ್ರವೇಶಸಾಧ್ಯತೆಯ ಸಾಮಾನ್ಯ ತಿರುಳಿನಲ್ಲಿ ಹೆಚ್ಚಿನ ಸಂಖ್ಯೆಯ ತಿರುವುಗಳನ್ನು ಹೊಂದಿರುತ್ತದೆ ನಾವು ಟ್ರಾನ್ಸ್ಫಾರ್ಮರ್ ಕೋರ್ನಲ್ಲಿ ಹೆಚ್ಚಿನ ಪ್ರವೇಶಸಾಧ್ಯತೆಯನ್ನು ಹೊಂದಿರುವುದರಿಂದ ಎರಡೂ ಸುರುಳಿಗಳ ಎಲ್ಲಾ ತಿರುವುಗಳಿಗೆ ಲಿಂಕ್ಗಳನ್ನು ಉತ್ಪಾದಿಸುವ ಫ್ಲಕ್ಸ್ ಅಲ್ಲಿ ಪರಿಪೂರ್ಣ ಜೋಡಣೆಗೆ ಕಾರಣವಾಗುತ್ತದೆ ಆದರ್ಶ ಟ್ರಾನ್ಸ್ಫಾರ್ಮರ್ ಎನ್ನುವುದು ಎರಡು ಕಪಲ್ಡ್ ಇಂಡಕ್ಟರುಗಳ ಸೀಮಿತಗೊಳಿಸುವ ಪ್ರಕರಣವಾಗಿದ್ದು ಅಲ್ಲಿ ಇಂಡಕ್ಟನ್ಸ್ ಅಪ್ರೋಚ್ ಅಪರಿಮಿತವಾಗಿದೆ ಮತ್ತು ಜೋಡಣೆ ಪರಿಪೂರ್ಣವಾಗಿದೆ ಇದನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ನಾವು ಆದರ್ಶ ಟ್ರಾನ್ಸ್ಫಾರ್ಮರ್ನ ಒಂದು ಸರ್ಕ್ಯೂಟ್ ಅನ್ನು ಪರಿಗಣಿಸುತ್ತೇವೆ ಈ ಸಂದರ್ಭದಲ್ಲಿ ಸುರುಳಿಯ ಎಡಭಾಗದಲ್ಲಿ v1 ಅನ್ನು ಅನ್ವಯಿಸುವುದನ್ನು ನೀವು ನೋಡಿದರೆ ಸುರುಳಿಯ ಬಲಭಾಗದಲ್ಲಿ v2 ಅನ್ನು ಅನ್ವಯಿಸಲಾಗುತ್ತದೆ M ಎಂಬುದು ಪರಸ್ಪರ ಪ್ರಚೋದನೆ L1 ಮತ್ತು L2 ಎರಡೂ ಸುರುಳಿಗಳ ಸ್ವಯಂ ಪ್ರಚೋದನೆಗಳು ಈಗ i1ಮತ್ತು i2 ಎರಡೂ ಡಾಟ್ಗೆ ಪ್ರವೇಶಿಸುತ್ತಿವೆ ಎಂದರೆ ಪರಸ್ಪರ ವೋಲ್ಟೇಜ್ ಧನಾತ್ಮಕವಾಗಿರುತ್ತದೆ ನಾವು ಆವರ್ತನ ಡೊಮೇನ್ನಲ್ಲಿ v 1 ಮತ್ತು v2ಗಾಗಿ ಸಮೀಕರಣಗಳನ್ನು ಬರೆಯುತ್ತೇವೆ V1jωL1I1jωMI2I1V1 jωMI2jωL1 V2jωMI1jωL2I2 ಎರಡೂ ಸಮೀಕರಣಗಳನ್ನು ಒಟ್ಟುಗೂಡಿಸಿ V2jωL2I2MV1L1 jωM2I2L1 ಪರಿಪೂರ್ಣ ಜೋಡಣೆಯ ಸಂದರ್ಭದಲ್ಲಿ ML1L2 ಎಂದು ಈಗ ನಿಮಗೆ ತಿಳಿದಿದೆ ಆದ್ದರಿಂದ k ಒಂದಕ್ಕೆ ಸಮನಾಗಿರುತ್ತದೆ ಎಂದು ನೀವು ಪರಿಗಣಿಸಿದಾಗ ಸಂಪೂರ್ಣವಾಗಿ ಜೋಡಿಸಲಾದ ಸುರುಳಿಗಳು ML1L2 ಈಗ ಈ ಮೌಲ್ಯವನ್ನು ನಾವು ಹಿಂದಿನ ಸಮೀಕರಣದಲ್ಲಿ ಇಡುತ್ತೇವೆ ಮತ್ತು ನಾವು ಸರಳೀಕರಿಸಿದಾಗ ನಾವು ಪಡೆಯುತ್ತೇವೆ V2jωL2I2L1L2V1L1 jωL1L2I2L1L2L1V1nV1 ಈಗ n ಎಂದರೇನು n ಅನ್ನು ಟ್ರಾನ್ಸ್ಫಾರ್ಮರ್ನ ತಿರುವುಗಳ ಅನುಪಾತ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಆದ್ದರಿಂದ ನೀವು ಅಭಿವ್ಯಕ್ತಿಯನ್ನು ನೋಡಿದರೆ L1L2M→∞ ಅದೇ ರೀತಿ ಉಳಿದಿದ್ದರೆ ಕಪಲ್ಡ್ ಸುರುಳಿಗಳು ಆದರ್ಶ ಟ್ರಾನ್ಸ್ಫಾರ್ಮರ್ ಆಗುತ್ತವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಟ್ರಾನ್ಸ್ಫಾರ್ಮರ್ ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿದ್ದರೆ ಅದು ಸೂಕ್ತವೆಂದು ಹೇಳಬಹುದು ಸುರುಳಿಗಳು ಬಹಳ ದೊಡ್ಡ ಪ್ರತಿಕ್ರಿಯಾತ್ಮಕತೆಯನ್ನು ಹೊಂದಿವೆ L 1 L 2 M → 2 ಜೋಡಿಸುವ ಗುಣಾಂಕವು ಏಕತೆಗೆ ಸಮಾನವಾಗಿರುತ್ತದೆ k 1 3 ಪ್ರಾಥಮಿಕ ಮತ್ತು ದ್ವಿತೀಯಕ ಸುರುಳಿಗಳು ನಷ್ಟವಿಲ್ಲದವು R 1 0 R 2 ಈಗ ಆದರ್ಶ ಟ್ರಾನ್ಸ್ಫಾರ್ಮರ್ ಏಕತೆ ಮತ್ತು ನಷ್ಟವಿಲ್ಲದ ಟ್ರಾನ್ಸ್ಫಾರ್ಮರ್ ಆಗಿದೆ ಇದರಲ್ಲಿ ಪ್ರಾಥಮಿಕ ಮತ್ತು ದ್ವಿತೀಯಕ ಸುರುಳಿಗಳು ಅನಂತ ಸ್ವಯಂ ಪ್ರಚೋದನೆಗಳನ್ನು ಹೊಂದಿವೆ ನಾವು ಸಾಮಾನ್ಯವಾಗಿ ಒಂದು ಮತ್ತು ಎರಡು ಸುರುಳಿಯನ್ನು ಹೊಂದಿರುವ ಟ್ರಾನ್ಸ್ಫಾರ್ಮರ್ನ ಸರ್ಕ್ಯೂಟ್ ಚಿಹ್ನೆ ಮತ್ತು ತಿರುವುಗಳ ಅನುಪಾತ N1 ಅನ್ನು ಹೊಂದಿರಿ ಪ್ರಾಥಮಿಕ ಸುರುಳಿಯಲ್ಲಿ N ತಿರುವುಗಳ ಸಂಖ್ಯೆಯನ್ನು N1ಎಂದು ತಿರುಗಿಸುತ್ತದೆ ದ್ವಿತೀಯ ಸುರುಳಿಯಲ್ಲಿನ ತಿರುವುಗಳ ಸಂಖ್ಯೆ N2ಮತ್ತು ಎರಡು ಸುರುಳಿಗಳ ನಡುವಿನ ಎರಡು ರೇಖೆಗಳು ಟ್ರಾನ್ಸ್ಫಾರ್ಮರ್ನಲ್ಲಿ ಕೋರ್ ಇರುವುದನ್ನು ತೋರಿಸುತ್ತದೆ ಈಗ ಪ್ರಾಥಮಿಕ ಅಂಕುಡೊಂಕಾದವು N1 ತಿರುವುಗಳನ್ನು ಹೊಂದಿದೆ ಮತ್ತು ದ್ವಿತೀಯಕವು N2 ತಿರುವುಗಳನ್ನು ಹೊಂದಿದೆ ಹಾಗಾದರೆ ನಾವು ಈಗ ಏನು ಮಾಡುತ್ತೇವೆ ನಾವು ಈಗ ನೋಡಿದ ಟ್ರಾನ್ಸ್ಫಾರ್ಮರ್ ಸರ್ಕ್ಯೂಟ್ನಲ್ಲಿ ಈ ಸೈನುಸೈಡಲ್ ವೋಲ್ಟೇಜ್ ಅನ್ನು ಅನ್ವಯಿಸುತ್ತೇವೆ ಮತ್ತು ಆ ಸಂದರ್ಭದಲ್ಲಿ ಕಾಂತೀಯ ಹರಿವು ಉತ್ಪತ್ತಿಯಾಗುವುದು ಎರಡೂ ಅಂಕುಡೊಂಕಾದ ಮೂಲಕ ಹೋಗುತ್ತದೆ ವೋಲ್ಟೇಜ್ಗಳು v1 ಮತ್ತು v2 ಅನ್ನು ಕಂಡುಹಿಡಿಯಲು ನೀವು ಫ್ಯಾರಡೇಸ್ ಕಾನೂನನ್ನು ಅನ್ವಯಿಸಬಹುದು ಪ್ರಾಥಮಿಕ ಸುರುಳಿಯಲ್ಲಿ ನೀವು ವೋಲ್ಟೇಜ್ ಅನ್ನು ಅನ್ವಯಿಸಿದಾಗ ಏನಾಗುತ್ತದೆ ನೀವು ಹೇಳಬಹುದು v1N1ddt ಅಂತೆಯೇ ದ್ವಿತೀಯಕ ಅಂಕುಡೊಂಕಾದ ಅಡ್ಡಲಾಗಿರುವ ವೋಲ್ಟೇಜ್ ಆಗಿದೆ v2N2ddt ಈಗ ನೀವು ಎರಡೂ ಸಮೀಕರಣಗಳನ್ನು ಭಾಗಿಸಿದರೆ ನಾವು ಪಡೆಯುತ್ತೇವೆ v2v1N2N1n ಇದು ಟ್ರಾನ್ಸ್ಫಾರ್ಮರ್ನ ತಿರುವುಗಳ ಅನುಪಾತವನ್ನು ಹೊರತುಪಡಿಸಿ ಏನೂ ಅಲ್ಲ 2445 ಈಗ ವಿದ್ಯುತ್ ಸಂರಕ್ಷಣೆಯ ಕಾರಣಕ್ಕಾಗಿ ಮೊದಲು ಸರಬರಾಜು ಮಾಡಲಾದ ಶಕ್ತಿಯು ದ್ವಿತೀಯಕದಿಂದ ಹೀರಿಕೊಳ್ಳುವ ಶಕ್ತಿಗೆ ಸಮನಾಗಿರಬೇಕು ಆದ್ದರಿಂದ ನೀವು ಇಂಧನ ಸಂರಕ್ಷಣೆಯ ನಿಯಮವನ್ನು ಅನುಸರಿಸಿದಾಗ ಆದರ್ಶ ಟ್ರಾನ್ಸ್ಫಾರ್ಮರ್ನ v1i1v2i2 ಮೌಲ್ಯ ನೀವು ಹಾಗೆ ಬರೆದರೆ I2I1N1N21n n1ಆಗ ಟ್ರಾನ್ಸ್ಫಾರ್ಮರ್ ಅನ್ನು ಐಸೊಲೇಷನ್ ಟ್ರಾನ್ಸ್ಫಾರ್ಮರ್ ಎಂದು ಕರೆಯಲಾಗುತ್ತದೆ ಎಂದು ನಾವು ಹೇಳುತ್ತೇವೆ n 1 ಅನ್ನು ಇದನ್ನು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಎಂದು ಕರೆಯಲಾಗುತ್ತದೆ ಮತ್ತು n 1 ಅನ್ನು ಇದನ್ನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಎಂದು ಕರೆಯಲಾಗುತ್ತದೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇದರ ದ್ವಿತೀಯ ವೋಲ್ಟೇಜ್ಗಳು ಪ್ರಾಥಮಿಕ ವೋಲ್ಟೇಜ್ಗಿಂತ ಕಡಿಮೆಯಿರುತ್ತದೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಸಂದರ್ಭದಲ್ಲಿ ದ್ವಿತೀಯ ವೋಲ್ಟೇಜ್ ಅದರ ಪ್ರಾಥಮಿಕ ವೋಲ್ಟೇಜ್ಗಿಂತ ಹೆಚ್ಚಾಗಿದೆ ಆದ್ದರಿಂದ ಈಗ ಟ್ರಾನ್ಸ್ಫಾರ್ಮರ್ಗಾಗಿ ವಿದ್ಯುತ್ಗಳ ವೋಲ್ಟೇಜ್ಗಳು ಮತ್ತು ನಿರ್ದೇಶನಗಳ ಸರಿಯಾದ ಧ್ರುವೀಯತೆಯನ್ನು ಪಡೆಯುವುದು ಮುಖ್ಯವಾಗಿದೆ ಆದ್ದರಿಂದ V1ಅಥವಾ V2 ನ ಧ್ರುವೀಯತೆ ಅಥವಾ I1ಅಥವಾ I2 ನ ದಿಕ್ಕು ಬದಲಾದರೆ ನಾವು ಈಗ ನೋಡಿದ n ನ ಮೌಲ್ಯ ನಾವು n ನಿಂದ ಬದಲಾಯಿಸಬೇಕಾಗಿದೆ ಆದ್ದರಿಂದ ನಾವು ಬಳಸಬೇಕೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯುವುದು ಹೇಗೆ ನಾವು ಈ ಕೆಳಗಿನ ನಿಯಮಗಳನ್ನು ಸರಳವಾಗಿ ಬಳಸುತ್ತೇವೆ ಚುಕ್ಕೆಗಳ ಟರ್ಮಿನಲ್ಗಳಲ್ಲಿ V1 ಮತ್ತು V2 ಧನಾತ್ಮಕ ಅಥವಾ ಎರಡೂ ಋಣಾತ್ಮಕವಾಗಿದ್ದರೆ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ಸಮೀಕರಣದಲ್ಲಿ n ಬಳಸಿ ಇಲ್ಲದಿದ್ದರೆ n ಬಳಸಿ I1 ಮತ್ತು I2 ಪ್ರವೇಶಿಸಿದರೆ ಅಥವಾ ಎರಡೂ ಚುಕ್ಕೆಗಳ ಟರ್ಮಿನಲ್ಗಳನ್ನು ಬಿಟ್ಟರೆ ಟ್ರಾನ್ಸ್ಫಾರ್ಮರ್ ಕರೆಂಟ್ ಸಮೀಕರಣದಲ್ಲಿ n ಬಳಸಿ ಇಲ್ಲದಿದ್ದರೆ n ಬಳಸಿ ನಾವು ಈ ಎರಡು ನಿಯಮಗಳನ್ನು ಅನುಸರಿಸಿದರೆ ವೋಲ್ಟೇಜ್ ಮತ್ತು ವಿದ್ಯುತ್ ಸಂಭವನೀಯ ಸಂಯೋಜನೆಗಳು ನಾಲ್ಕು ಆದ್ದರಿಂದ ಆದರ್ಶ ಟ್ರಾನ್ಸ್ಫಾರ್ಮರ್ಗಾಗಿ ನಾವು ನಾಲ್ಕು ಸಂಭಾವ್ಯ ಸರ್ಕ್ಯೂಟ್ಗಳ ಸಂಯೋಜನೆಯನ್ನು ಹೊಂದಬಹುದು ಆ ನಾಲ್ಕು ಸರ್ಕ್ಯೂಟ್ಗಳು ಯಾವುವು ಎಂದು ನೋಡೋಣ ಮೊದಲಿಗೆ ಚುಕ್ಕೆಗಳ ಟರ್ಮಿನಲ್ನಲ್ಲಿ V1ಮತ್ತು V2ಧನಾತ್ಮಕವಾಗಿರುವುದನ್ನು ನೀವು ನೋಡಿದರೆ ಆದ್ದರಿಂದ ನಾವು ಹೇಳಬಹುದು V2V1N2N1 ಈಗಿನ II1ಒಳಗೆ ಹೋಗುತ್ತಿರುವುದರಿಂದ ಮತ್ತು ಪ್ರಸ್ತುತ I2ಚುಕ್ಕೆಗಳ ಟರ್ಮಿನಲ್ ಹೊರಗೆ ಹೋಗುತ್ತಿರುವುದರಿಂದ I2I1N1N2 ಈಗ ಎರಡನೇ ಸಂದರ್ಭದಲ್ಲಿ ಟರ್ಮಿನಲ್ನ ಚುಕ್ಕೆಗಳ ಬದಿಯಲ್ಲಿ ವೋಲ್ಟೇಜ್ ಟರ್ಮಿನಲ್ಗಳು ಸಕಾರಾತ್ಮಕವಾಗಿವೆ ಆದ್ದರಿಂದ ನಾವು ಬರೆಯುತ್ತೇವೆ V2V1N2N1 ಆದರೆ ಈಗ ವಿದ್ಯುತ್ ದಿಕ್ಕು ವಿರುದ್ಧವಾಗಿದೆ ಆದ್ದರಿಂದ I2I1 N1N2 ಮತ್ತು ಮೂರನೆಯ ಪ್ರಕರಣ ಎಡಭಾಗದಲ್ಲಿರುವ ವೋಲ್ಟೇಜ್ಗಳ ಮೌಲ್ಯವು ಚುಕ್ಕೆಗಳ ಟರ್ಮಿನಲ್ ವೋಲ್ಟೇಜ್ನ ಋಣಾತ್ಮಕ ಧ್ರುವೀಯತೆಯನ್ನು ಹೊಂದಿರುತ್ತದೆ ಮತ್ತು ಬಲಭಾಗದಲ್ಲಿ ನೀವು ವೋಲ್ಟೇಜ್ನ ಧನಾತ್ಮಕ ಧ್ರುವೀಯತೆಯನ್ನು ಹೊಂದಿದ್ದೀರಿ ಆದ್ದರಿಂದ ನಾವು ಬರೆಯುತ್ತೇವೆ V2V1 N2N1 ಈಗ ವಿದ್ಯುತ್ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನೀವು ನೋಡಿದರೆ ಎರಡೂ ಸುರುಳಿಗಳಲ್ಲಿ I2I1N1N2 ಈಗ ನಾಲ್ಕನೇ ಸಂದರ್ಭದಲ್ಲಿ ನಿಮ್ಮ ವೋಲ್ಟೇಜ್ಗಳು ಈ ಸಂದರ್ಭದಲ್ಲಿ ನಾವು ನೋಡಿದಂತೆಯೇ ಧ್ರುವೀಯತೆಯನ್ನು ಹೊಂದಿವೆ ಇಲ್ಲಿ ಚುಕ್ಕೆಗಳ ಟರ್ಮಿನಲ್ನಲ್ಲಿ V 1 ಧನಾತ್ಮಕವಾಗಿರುತ್ತದೆ ಮತ್ತು ಚುಕ್ಕೆಗಳ ಟರ್ಮಿನಲ್ನಲ್ಲಿ V 2 ಋಣಾತ್ಮಕವಾಗಿರುತ್ತದೆ ಆದ್ದರಿಂದ V2V1 N2N1 ವಿದ್ಯುತ್ ಸಂದರ್ಭದಲ್ಲಿ ಕರೆಂಟ್ ಹೋಗುತ್ತಿರುವುದನ್ನು ನೀವು ನೋಡಿದರೆ I 1 ಚುಕ್ಕೆಗಳ ಟರ್ಮಿನಲ್ ಒಳಗೆ ಹೋಗುತ್ತದೆ ಅದೇ ಸಮಯದಲ್ಲಿ ನಾನು 2 ಕೂಡ ಚುಕ್ಕೆಗಳ ಟರ್ಮಿನಲ್ ಒಳಗೆ ಹೋಗುತ್ತಿದ್ದೇನೆ ಏಕೆಂದರೆ ನೀವು ವಿದ್ಯುತ್ ಮಾರ್ಗವನ್ನು ಕಂಡುಕೊಂಡರೆ ನಾನು 2 ಇಲ್ಲಿಂದ ಚುಕ್ಕೆಗಳ ಟರ್ಮಿನಲ್ ಒಳಗೆ ಹೋಗಿ ಮೇಲಿನ ಕಡೆಯಿಂದ ಹೊರಬರುತ್ತೇನೆ ಆದ್ದರಿಂದ I2I1 N1N2 ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಚರ್ಚೆಯನ್ನು ನಾವು ಇಂದಿನ ಉಪನ್ಯಾಸವನ್ನು ಮುಚ್ಚೋಣ ಇದರಲ್ಲಿ ನಾವು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿಯ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಆದರ್ಶ ಟ್ರಾನ್ಸ್ಫಾರ್ಮರ್ ಮತ್ತು ಅವುಗಳ ವಿವಿಧ ಸಂಪರ್ಕಗಳು ಮತ್ತು ಧ್ರುವೀಯತೆಯ ಬಗ್ಗೆಯೂ ಚರ್ಚಿಸಲಾಗಿದೆ ಆದರ್ಶ ಟ್ರಾನ್ಸ್ಫಾರ್ಮರ್ಗೆ ಸಂಬಂಧಿಸಿದ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸುತ್ತೇವೆ ಧನ್ಯವಾದಗಳು